ಪ್ರತಾಪ್ ಹರಿಡೋಸ್ ಹಲೋ ನಮ್ಮೊಂದಿಗೆ ಮದ್ರಾಸ್ ಐಐಟಿಯ ಭೌತಶಾಸ್ತ್ರ ಇಲಾಖೆಯಿಂದ ಪ್ರೊ ನಿರ್ಮಲಾ ಇದ್ದಾರೆ ಅವರು ಈಗ ಸುಮಾರು ಒಂದು ದಶಕದಲ್ಲಿ ಇಲ್ಲಿ ಬೋಧಕರಾಗಿದ್ದರು ಇದಕ್ಕೂ ಮುಂಚೆ ಅವರು ಇಲ್ಲಿ ತಮ್ಮ ಪಿಎಚ್ಡಿ ಮಾಡಿದ್ದಾರೆ ಮತ್ತು ನಂತರ ಅವರು ಐಐಎಸ್ಸಿ ಯಲ್ಲಿ ಟಿಐಎಫ಼್ಆರ್ ನಲ್ಲಿ ಅಯೋವಾದಲ್ಲಿರುವ ಅಮೆಸ್ ಎನರ್ಜಿ ಲ್ಯಾಬ್ ಯುಎಸ್ ಡಿಪಾರ್ಟ್ಮೆಂಟ್ನ ಅಮೆಸ್ ಲ್ಯಾಬ್ನಲ್ಲಿ ಹಲವಾರು ಪೋಸ್ಟ್ ಡಾಕ್ ಸ್ಥಾನಗಳನ್ನು ಮಾಡಿದ್ದಾರೆ ಅವರು ದಕ್ಷಿಣ ಕೊರಿಯಾದಲ್ಲಿನ ಎಸ್ಕೆಕೆಯು ನಲ್ಲಿದ್ದರು ಮತ್ತು ಎಲ್ಲಾ ನಂತರ ಅವಳು ಇಲ್ಲಿ ಬೋಧಕರಾಗಿದ್ದಳು ಆದ್ದರಿಂದ ಆ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಅನುಭವ ನಿಮಗೆ ತಿಳಿದಿದೆ ಪ್ರಪಂಚದಾದ್ಯಂತದ ಸಂಶೋಧನಾ ಗುಂಪುಗಳು ಮತ್ತು ಸಹಜವಾಗಿ ಐಐಟಿ ಮದ್ರಾಸ್ನಲ್ಲಿರುವ ಸಂಶೋಧನಾ ವಿದ್ಯಾರ್ಥಿಗಳೊಂದಿಗೆ ಆದ್ದರಿಂದ ಇಂದು ನಮ್ಮೊಂದಿಗೆ ಅವಳನ್ನು ಚರ್ಚೆಗೆ ಹೊಂದಲು ನಮಗೆ ಸಂತೋಷವಾಗಿದೆ ಆದ್ದರಿಂದ ಈ ಸಂದರ್ಶನಕ್ಕೆ ಸ್ವಾಗತ ನಿರ್ಮಲ ಎನ್ಪಿಟಿಇಎಲ್ನಲ್ಲಿ ಮಾತನಾಡುವ ಈ ಅವಕಾಶಕ್ಕಾಗಿ ಪ್ರತಾಪ್ಗೆ ಬಹಳಷ್ಟು ಧನ್ಯವಾದಗಳು ಪ್ರತಾಪ್ ಹರಿಡೋಸ್ ಖಚಿತವಾಗಿ ನಮ್ಮ ಸಂತೋಷ ನಮ್ಮ ಸಂತೋಷ ಆದ್ದರಿಂದ ಕೇವಲ ಜೊತೆ ಪ್ರಾರಂಭಿಸಲು ಒಂದು ಕ್ಷೇತ್ರವು ಒಂದು ಇಲಾಖೆಯು ವಿಭಾಗವನ್ನು ಹೊಂದಿದೆ ಎಂದು ನೋಡಿ ಇದು ಒಂದು ಮೂಲಭೂತ ಕ್ಷೇತ್ರಗಳಲ್ಲಿ ಒಂದಾಗಿದೆ ಮತ್ತು ಇದರರ್ಥ ವಯಸ್ಸಿನ ಜನರು ಭೌತಶಾಸ್ತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆಂದು ನನ್ನ ಅರ್ಥ ಆದ್ದರಿಂದ ನೀವು ಇದನ್ನು ನೋಡಿದರೆ ಭೌತಶಾಸ್ತ್ರದಲ್ಲಿ ಸಂಶೋಧನೆಯ ಸಾಂಪ್ರದಾಯಿಕ ಕ್ಷೇತ್ರಗಳಾಗಿ ನೀವು ಏನು ಕರೆಯುತ್ತೀರಿ ನಿರ್ಮಲ ಸರಿ ನೀವು ಇತಿಹಾಸದಲ್ಲಿ ಹಿಂತಿರುಗಿದರೆ ನೀವು ಹೇಳುವಂತಹ ದೃಷ್ಟಿ ದೃಗ್ವಿಜ್ಞಾನ ಪರಮಾಣು ಮತ್ತು ಆಣ್ವಿಕ ಭೌತಶಾಸ್ತ್ರದಿಂದ ಭೌತಶಾಸ್ತ್ರವನ್ನು ಕಂಡುಕೊಳ್ಳುತ್ತೇವೆ ಮತ್ತು ನಾವು ಇನ್ನೂ ಈ ಪ್ರದೇಶಗಳಲ್ಲಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತೇವೆ ಮತ್ತು ಪ್ರಾಯೋಗಿಕ ಘನ ಸ್ಥಿತಿಯ ಭೌತಶಾಸ್ತ್ರ ಮತ್ತು ರೇಖಾತ್ಮಕವಲ್ಲದ ಡೈನಾಮಿಕ್ಸ್ ಮತ್ತು ನಾವು ಈ ಸೈದ್ಧಾಂತಿಕ ಮತ್ತು ಗಣನಾತ್ಮಕ ಭೌತಶಾಸ್ತ್ರವನ್ನು ಹೊಂದಿದ್ದೇವೆ ಮತ್ತು ಇದು ಬಹಳ ವಿಸ್ತಾರವಾದ ಪ್ರದೇಶವಾಗಿದೆ ನೀವು ಸಾಂದ್ರ ವಿಷಯಗಳಿಂದ ಸ್ಟ್ರಿಂಗ್ ಥಿಯರಿ ಮತ್ತು ಇತ್ಯಾದಿಗಳವರೆಗೆ ಹೋಗಬಹುದು ನಿರ್ಮಲ ಇವುಗಳು ಭೌತವಿಜ್ಞಾನ ಇಲಾಖೆಗಳು ಕೆಲಸ ಮಾಡುವ ಕೆಲವು ಸಾಂಪ್ರದಾಯಿಕ ಪ್ರದೇಶಗಳಾಗಿವೆ ಪ್ರತಾಪ್ ಹರಿಡೋಸ್ ಇವುಗಳು ಸಾಕಷ್ಟು ಸಾಹಿತ್ಯವನ್ನು ಹೊಂದಿರುವ ಪ್ರದೇಶಗಳಾಗಿವೆ ಹೇಗಾದರೂ ಬಹಳ ಹಿಂದೆಯೇ ಮತ್ತು ಅಲ್ಲಿ ಯಾರಾದರೂ ಪ್ರಾರಂಭಿಸಿದಾಗ ಬಹಳಷ್ಟು ಸಂಗತಿಗಳಿವೆ ಎಂದು ನಿಮಗೆ ತಿಳಿದಿದೆ ಪ್ರತಾಪ್ ಹರಿಡೋಸ್ ಆದ್ದರಿಂದ ಇದೇ ರೀತಿಗಳಲ್ಲಿ ನೀವು ನೋಡಬೇಕೆಂದು ನೀವು ಬಯಸಿದರೆ ಸಂಶೋಧನೆಯ ಹೊಸ ಕ್ಷೇತ್ರಗಳು ತಿಳಿದಿವೆ ನಾನು ಅಲ್ಲಿಗೆ ಬಂದಿರುವ ಹೊಸ ಪ್ರದೇಶಗಳು ಕಳೆದ 10 ವರ್ಷಗಳಲ್ಲಿ ಹೇಳುವುದಾದರೆ ಅಥವಾ ಹೆಚ್ಚಿನ ಜನರು ನೋಡುತ್ತಿದ್ದಾರೆ ನಿರ್ಮಲ ಆದ್ದರಿಂದ ಮತ್ತೆ ನಾನು ಹೊಸ ಪ್ರದೇಶಗಳನ್ನು ಹೇಳಿದಾಗ ಈ ಪ್ರದೇಶಗಳೆಲ್ಲವೂ ಸಾರ್ವಕಾಲಿಕವಾಗಿದ್ದವು ಪ್ರತಾಪ್ ಹರಿಡೋಸ್ ಸರಿ ನಿರ್ಮಲ ಆದರೆ ನಾವು ಇತ್ತೀಚೆಗೆ ಹೆಚ್ಚು ಗಮನಹರಿಸುತ್ತಿದ್ದೇವೆ ಪ್ರತಾಪ್ ಹರಿಡೋಸ್ ಸರಿ ಸರಿ ನಿರ್ಮಲ ಉದಾಹರಣೆಗೆ ಕಣ ಭೌತಶಾಸ್ತ್ರದಲ್ಲಿ ಹೆಚ್ಚಿನ ಶಕ್ತಿ ಇದು ಹಿಗ್ಸ್ ಬೋಸನ್ ನಂತರ ಗಮನ ಸೆಳೆಯಿತು ಪ್ರತಾಪ್ ಹರಿಡೋಸ್ ಹೌದು ಹೌದು ನಿರ್ಮಲ ಮತ್ತು ನಾವು ಗುರುತ್ವ ಮತ್ತು ವಿಶ್ವವಿಜ್ಞಾನವನ್ನು ಹೊಂದಿದ್ದೇವೆ ಮತ್ತು ನಾವು ಜೈವಿಕ ಭೌತಶಾಸ್ತ್ರ ಮತ್ತು ಕ್ವಾಂಟಮ್ ಗಣನೆ ಮತ್ತು ಮಾಹಿತಿ ಕ್ವಾಂಟಮ್ ಬಂಧನ ಕ್ವಾಂಟಮ್ ಹಸ್ತಕ್ಷೇಪದ ಮತ್ತು ನ್ಯಾನೊಸೈನ್ಸ್ ಮತ್ತು ನ್ಯಾನೊತಂತ್ರಜ್ಞಾನದ ಸಂಪೂರ್ಣ ಸೆಟ್ನಲ್ಲಿ ಮೃದುವಾದ ಮಂದಗೊಳಿಸಿದ ವಸ್ತು ಮತ್ತು ಇದು ಗ್ರ್ಯಾಫೀನ್ ಮತ್ತು ಇದೇ 2D ವ್ಯವಸ್ಥೆಗಳಂತಹ ಕಡಿಮೆ ಆಯಾಮದ ವ್ಯವಸ್ಥೆಗಳನ್ನು ಒಳಗೊಳ್ಳುತ್ತದೆ ಮತ್ತು ಸಾಕಷ್ಟು ಶಕ್ತಿಯ ಕೊಯ್ಲು ಸಾಮಗ್ರಿಗಳು ಮತ್ತು ಕ್ವಾಂಟಮ್ ಫೇಸ್ ಪರಿವರ್ತನೆಗಳು ಸಂಪೂರ್ಣವಾದ 0 ಕ್ಕಿಂತಲೂ ಸಂಭವಿಸಿದವು ಮತ್ತು ಎಲೆಕ್ಟ್ರಾನ್ ಸಿಸ್ಟಮ್ಗಳಿಗೆ ಬಲವಾಗಿ ಸಂಬಂಧಿಸಿವೆ ಪ್ರತಾಪ್ ಹರಿಡೋಸ್ ಸರಿ ಸಹಜವಾಗಿ ನೀವು ಭೌತಶಾಸ್ತ್ರವನ್ನು ನೋಡುತ್ತೀರಿ ಇವುಗಳಲ್ಲಿ ಕೆಲವು ನಿಮ್ಮ ಪರಿಣತಿಯ ಕ್ಷೇತ್ರಗಳಾಗಿವೆ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಪ್ರದೇಶದಲ್ಲಿ ನೀವು ಸಾಂದ್ರವಾದ ವಿಷಯದಲ್ಲಿ ಪರಿಣತಿಯನ್ನು ಹೊಂದಿದ್ದೀರಿ ಅಪರೂಪದ ಅಂತರ ಲೋಹದಲ್ಲಿ ನೀವು ಬಲವಾಗಿ ಪರಸ್ಪರ ಸಂಬಂಧ ಹೊಂದಿದ ಎಲೆಕ್ಟ್ರಾನ್ ಸಿಸ್ಟಮ್ಗಳಲ್ಲಿ ಮತ್ತು ಕಡಿಮೆ ತಾಪಮಾನದಲ್ಲಿ ವಸ್ತುಗಳ ಕಾಂತೀಯ ಮತ್ತು ಸಾರಿಗೆ ಗುಣಲಕ್ಷಣಗಳ ಮೇಲೆ ಸಹ ಕಾರ್ಯನಿರ್ವಹಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನೀವು ನಿಜವಾಗಿಯೂ ಕೆಲವು ಹೊಸ ಪ್ರದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದೀರಿ ನಿರ್ಮಲ ಹೊಸ ಪ್ರದೇಶಗಳು ಮತ್ತು ಸಹಜವಾಗಿ ಇದು ಪ್ರಾಯೋಗಿಕ ಘನ ಸ್ಥಿತಿಯ ಭೌತಶಾಸ್ತ್ರಕ್ಕೆ ಬೀಳುತ್ತದೆ ಏಕೆಂದರೆ ನಾನು ಅದನ್ನು ಸಾಂಪ್ರದಾಯಿಕ ಎಂದು ಕರೆಯುತ್ತೇನೆ ಪ್ರತಾಪ್ ಹರಿಡೋಸ್ ಸರಿ ಉತ್ತಮ ನಿರ್ಮಲ ಆದ್ದರಿಂದ ಕೆಲವು ಲಿಂಕ್ ಇದೆ ಪ್ರತಾಪ್ ಹರಿಡೋಸ್ ಈಗ ನೀವು ಭೌತಶಾಸ್ತ್ರವನ್ನು ನೋಡಿ ಮತ್ತೆ ಪ್ರೌಢಶಾಲೆಯಲ್ಲಿ ಬರುವ ವಿಷಯವೆಂದರೆ ವಿದ್ಯಾರ್ಥಿಗಳು ಭೌತಶಾಸ್ತ್ರದಂತೆ ವಿವರಿಸುವ ವಿಷಯಗಳ ವ್ಯಾಪ್ತಿಗೆ ಒಳಗಾಗುತ್ತಾರೆ ಆದ್ದರಿಂದ ಅವುಗಳು ಭೌತಶಾಸ್ತ್ರವೆಂದು ಪರಿಗಣಿಸಲ್ಪಟ್ಟಿರುವ ಅಥವಾ ಭೌತಶಾಸ್ತ್ರದಲ್ಲಿ ನಾವು ನೋಡುತ್ತಿರುವ ಎಲ್ಲಾ ವಿಷಯಗಳಿಗೆ ಹೋಗುತ್ತಿರುವ ಚಿಂತನೆಯ ಪ್ರಕ್ರಿಯೆ ಎಂದು ಪ್ರೌಢಶಾಲೆಯ ಮೂಲಕವೂ ನಿಮಗೆ ಚೆನ್ನಾಗಿ ತಿಳಿದಿದೆ ಪದವೀಧರ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವ ಪ್ರಕ್ರಿಯೆ ಮತ್ತು ಪದವೀಧರರ ಮೂಲಕ ಕಾರ್ಯಕ್ರಮಗಳು ಇವರೆಲ್ಲರೂ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿನ ಭೌತಶಾಸ್ತ್ರಕ್ಕೆ ಗಣನೀಯವಾಗಿ ಒಡ್ಡುವಿಕೆಯನ್ನು ಹೊಂದಿದ್ದಾರೆ ಇದರಿಂದಾಗಿ ಜನರು ಮಾಸ್ಟರ್ಸ್ ಪ್ರೋಗ್ರಾಂ ಅಥವಾ ಎಂಎಸ್ ಪ್ರೋಗ್ರಾಂ ಅಥವಾ ಪಿಹೆಚ್ಡಿ ಪ್ರೋಗ್ರಾಂಗೆ ಬಂದಾಗ ಭೌತಶಾಸ್ತ್ರಕ್ಕೆ ಗಣನೀಯವಾಗಿ ಒಡ್ಡುವಿಕೆಯನ್ನು ಹೊಂದಿದ್ದಾರೆ ಅವರು ಭೌತಶಾಸ್ತ್ರದ ಅಂಶಗಳಿಗೆ ಸಂಬಂಧಿಸಿದಂತೆ ಸ್ನಾತಕೋತ್ತರ ಅಥವಾ ಪಿಎಚ್ಡಿ ಕಾರ್ಯಕ್ರಮದೊಳಗೆ ಸ್ಥಿರ ಸವಾಲುಗಳನ್ನು ಎದುರಿಸುತ್ತಾರೆಯೇ ಮತ್ತು ಹಾಗಿದ್ದಲ್ಲಿ ಅಂತಹ ಸವಾಲುಗಳನ್ನು ನಿಭಾಯಿಸಲು ಅವರು ನಿಮಗೆ ಏನು ಮಾಡುತ್ತಾರೆ ನಿರ್ಮಲ ನಾವು ನಮ್ಮ ಇಲಾಖೆಯಲ್ಲಿ ಎಂ ಟೆಕ್ ಪ್ರೋಗ್ರಾಂ ಮತ್ತು ಮಾಸ್ಟರ್ಸ್ ಮತ್ತು ಸಾಮಾನ್ಯ ಪಿಹೆಚ್ಡಿ ಕಾರ್ಯಕ್ರಮಗಳ ಅಡಿಯಲ್ಲಿ ಸಾಂಪ್ರದಾಯಿಕ ಎಮ್ ಎಸ್ ಹೊಂದಿದ್ದೇವೆ ಆದ್ದರಿಂದ ವಿದ್ಯಾರ್ಥಿಗಳು ಭೌತಶಾಸ್ತ್ರದ ಮೂಲಭೂತತೆಗಳನ್ನು ಬಹಿರಂಗಪಡಿಸಿದ್ದರೂ ಅವುಗಳ ಕೋರ್ ಭೌತಶಾಸ್ತ್ರವು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಸಂಖ್ಯಾಶಾಸ್ತ್ರೀಯ ಭೌತಶಾಸ್ತ್ರ ಕಾಂತೀಯತೆ ಮತ್ತು ವಿದ್ಯುಚ್ಛಕ್ತಿಗೆ ವಿದ್ಯುತ್ ಮತ್ತು ಈ ಅಗತ್ಯಗಳನ್ನು ಬಲಪಡಿಸುವುದು ಮತ್ತು ವೃದ್ಧಿಸುವುದು ಅಗತ್ಯವಾಗಿದೆ ಆದ್ದರಿಂದ ಈ ಹಂತದಲ್ಲಿ ನಾವು ಏನು ಮಾಡೋಣ ಆದ್ದರಿಂದ ಆರಂಭಿಕ ಸೆಮಿಸ್ಟರ್ಗಳಲ್ಲಿ ಅವರು ಈ ಕೋರ್ಸುಗಳ ಒಂದು ಹಂತದಲ್ಲಿ ಪಾಲ್ಗೊಳ್ಳುತ್ತಾರೆ ಪಿಎಚ್ಡಿಗಾಗಿ ಸಹ ಸೈದ್ಧಾಂತಿಕ ಭೌತಶಾಸ್ತ್ರದ ಅಡಿಪಾಯವನ್ನು ಹೊಂದಿರುವ ಈ ಕೋರ್ ವಿಷಯಗಳ ಬಗ್ಗೆ ವ್ಯವಹರಿಸುತ್ತಾರೆ ಮತ್ತು ನಾವು ಪ್ರಾಯೋಗಿಕ ಭೌತಶಾಸ್ತ್ರದಲ್ಲಿ ಅಡಿಪಾಯಗಳನ್ನು ಹೊಂದಿದ್ದೇವೆ ಅದು ಅವುಗಳನ್ನು ವಿವಿಧ ತಂತ್ರಗಳು ಮತ್ತು ಅಳತೆಗಳಿಗೆ ತೆರೆದುಕೊಳ್ಳುತ್ತದೆ ಕೆಲವು ಮೂಲಭೂತ ಪ್ರಯೋಗಗಳನ್ನು ಮಾಡುವ ಅನುಭವದಲ್ಲೂ ಸಹ ಅವರು ಕೆಲವು ಕೈಗಳನ್ನು ಪಡೆಯುತ್ತಾರೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಆರ್ ನಿರ್ಮಲ ಒಂದು ವಿದ್ಯಾರ್ಥಿ ಪಿಎಚ್ಡಿಗೆ ಸಿದ್ಧಾಂತದಲ್ಲಿ ದಾಖಲಾದರೂ ಸಹ ಅವರು ನಿಜವಾದ ಪ್ರೋಗ್ರಾಂಗೆ ತೆರಳುವ ಮುನ್ನ ಅವರು ಈ ಇತರ ಕೋರ್ಸ್ಗಳನ್ನು ಸಹ ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಪ್ರಾಯೋಗಿಕ ಭೌತಶಾಸ್ತ್ರದಲ್ಲಿ ಪಿಎಚ್ಡಿ ಮಾಡಲು ಹೋಗುವ ವ್ಯಕ್ತಿ ಕೂಡ ಮೂಲಭೂತ ಸಿದ್ಧಾಂತದ ಕೋರ್ಸ್ ತೆಗೆದುಕೊಳ್ಳುತ್ತಿದ್ದಾರೆ ನಿರ್ಮಲ ಆದ್ದರಿಂದ ಅವರು ಸಮರ್ಥರಾಗಿದ್ದಾರೆ ಪ್ರತಾಪ್ ಹರಿಡೋಸ್ ಆದ್ದರಿಂದ ನಿಮಗೆ ಗೊತ್ತಿರುವ ಕೆಲವು ಸಮವಸ್ತ್ರಗಳಿವೆ ಮತ್ತು ಅವರು ಅಲ್ಲಿಗೆ ಬರುತ್ತಾರೆ ಮತ್ತು ನಂತರ ಅಲ್ಲಿಂದ ಅವರು ಸಮರ್ಥರಾಗಿದ್ದಾರೆ ಆದರೆ ಉದಾಹರಣೆಗೆ ಯಾವುದೇ ನಿರ್ದಿಷ್ಟ ವಿಷಯ ಅವು ಹೊಂದಿರುವ ಗಣಿತ ಕೌಶಲ್ಯಗಳನ್ನು ಮಾಡಿ ಅವರು ಸಾಮಾನ್ಯ ವಿದ್ಯಾರ್ಥಿ ಸಮುದಾಯವಾಗಿದ್ದರೆ MS ಅಥವಾ PhD ಗೆ ಬರುತ್ತಾರೆ ಎಂದು ನಿಮಗೆ ತಿಳಿದಿದೆಯೇ ಅಥವಾ ಅವರು ಪ್ರವೇಶಿಸಿದಾಗ ಹೆಚ್ಚು ಕೆಲಸದ ಅವಶ್ಯಕತೆ ಇದೆ ಎಂದು ನೀವು ಭಾವಿಸಿದರೆ ನಿರ್ಮಲ ವಾಸ್ತವವಾಗಿ ನಾವು ವಿವಿಧ ದೇಶಗಳಲ್ಲಿ ವಿವಿಧ ಪಠ್ಯಕ್ರಮಗಳನ್ನು ಹೊಂದಿದ್ದೇವೆ ಅದಕ್ಕಾಗಿಯೇ ನಾವು ಈ ಕೋರ್ಸುಗಳನ್ನು ಹೊಂದಿದ್ದೇವೆ ನಿರ್ಮಲ ಅಲ್ಲಿಂದ ಪ್ರಾರಂಭಿಸಿದಾಗ ನಾವು ಅದೇ ವೇದಿಕೆಗೆ ತರಲು ಬಯಸುತ್ತೇವೆ ಪ್ರೊಫೆಸರ್ ಆರ್ ನಿರ್ಮಲ ಹಾಗಾಗಿ ಯಾವುದೇ ವಿಳಂಬವಾಗಿದ್ದರೆ ವಿದ್ಯಾರ್ಥಿಗಳು ಹೋಗುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ಹಿಡಿಯಲು ಸಿಗುತ್ತಾರೆ ನಿರ್ಮಲ ಹೌದು ಹಿಡಿಯಿರಿ ಪ್ರತಾಪ್ ಹರಿಡೋಸ್ ಸರಿ ಆದ್ದರಿಂದ ನಾನು ಈಗ ಸ್ವಲ್ಪ ಗಮನವನ್ನು ಬದಲಾಯಿಸಿದರೆ ಇರಬಹುದು ನೋಡಿ ಎಂಜಿನಿಯರಿಂಗ್ನಲ್ಲಿ ನಿಸ್ಸಂಶಯವಾಗಿ ನಾವು ಉದ್ಯಮ ಮತ್ತು ಎಂಜಿನಿಯರಿಂಗ್ ಇಲಾಖೆಗಳು ಏನು ಎಂದು ಹೇಳುವ ನಡುವೆ ಸ್ವಲ್ಪ ಹೆಚ್ಚಿನ ಲಿಂಕ್ ಅನ್ನು ಕಾಣುತ್ತೇವೆ ಭೌತಶಾಸ್ತ್ರದಂತಹ ವಿಜ್ಞಾನ ಇಲಾಖೆಯೆಂದರೆ ನನ್ನ ಪ್ರಕಾರ ಒಂದು ಅರ್ಥವೆಂದರೆ ಮೊದಲನೆಯದಾಗಿ ನಾನು ಉದ್ಯಮವನ್ನು ಅರ್ಥೈಸಿಕೊಳ್ಳುತ್ತಿದ್ದೇನೆ ಎಂದರೆ MS ಮತ್ತು PhD ವಿದ್ಯಾರ್ಥಿಗಳನ್ನು ಕ್ಷೇತ್ರಗಳಲ್ಲಿ ಪರಿಣತರಾಗಿರುವವರು ಎಂದು ನಿಮಗೆ ತಿಳಿದಿದೆ ಮತ್ತು ಕೆಲವು ಬಾರಿ ಎಕ್ಸಾಕ್ಟ್ಸ್ ಆಗಿರಬಹುದು ಮತ್ತು ಅವರು ತಜ್ಞರಾಗಿರುವುದರಿಂದ ಇದು ಯಾವಾಗಲೂ ಸ್ವಲ್ಪ ಕಿರಿದಾದ ಕ್ಷೇತ್ರವಾಗಿದೆ ಆದ್ದರಿಂದ ಆ ಕ್ಷೇತ್ರದಲ್ಲಿ ಕೈಗಾರಿಕೆಗಳು ನೇರವಾಗಿ ಕಾರ್ಯನಿರ್ವಹಿಸದಿದ್ದರೆ ಅವರು ನಿರ್ದಿಷ್ಟ ಅಭ್ಯರ್ಥಿಯನ್ನು ನೋಡಲು ಸ್ವಲ್ಪ ಕಡಿಮೆ ಆಸಕ್ತಿದಾಯಕವಾಗಿರಬಹುದು ಈಗ ಭೌತಶಾಸ್ತ್ರದ ವಿಷಯದಲ್ಲಿ ಇದು ಒಂದು ಸಮಸ್ಯೆಯಾಗಿದೆ ಮತ್ತು ವಿಶಿಷ್ಟವಾದ ಭೌತಶಾಸ್ತ್ರ ಇಲಾಖೆ ಕೆಲಸ ಮಾಡುವ ಉದ್ಯಮವು ನಿಮಗೆ ಹೆಚ್ಚು ಆಸಕ್ತಿ ಇದೆಯೆಂದು ತಿಳಿದಿದೆಯೇ ಪ್ರೊಫೆಸರ್ ಆರ್ ನಿರ್ಮಲ ನಾನು ನಿಮ್ಮೊಂದಿಗೆ ಒಪ್ಪುತ್ತೇನೆ ನಾವು ಅನೇಕ ಮೂಲಭೂತ ವಿಷಯಗಳಲ್ಲಿ ಹೆಚ್ಚಾಗಿ ಕೆಲಸ ಮಾಡುತ್ತೇವೆ ಆದ್ದರಿಂದ ಲ್ಯಾಪ್ ಮೇಲೆ ಈ ಕೆಲವು ಪ್ರದೇಶಗಳಿಗೆ ನಿರ್ಬಂಧಿಸಬಹುದು ಆದರೆ ನಾನು ಈ ಪ್ರದೇಶವು ದೊಡ್ಡದಾಗಿದೆ ಎಂದು ಹೇಳಬಹುದು ಉದಾಹರಣೆಗೆ ಈ ಕ್ರಿಯಾತ್ಮಕ ಮತ್ತು ಸುಧಾರಿತ ವಸ್ತುಗಳು ಆಪ್ಟಿಕಲ್ ಮೆಟೀರಿಯಲ್ಸ್ ದ್ಯುತಿವಿದ್ಯುಜ್ಜನಕಗಳು ಸೌರ ಕೋಶಗಳು ಮತ್ತು ನೀವು ಈ ಸಾವಯವ ಎಲೆಕ್ಟ್ರಾನಿಕ್ಸ್ ಆಕ್ಸೈಡ್ ಎಲೆಕ್ಟ್ರಾನಿಕ್ಸ್ ಈಗ ಇತ್ತೀಚಿನ ನ್ಯಾನೋ ಆಕ್ಸೈಡ್ ಇಂಟರ್ಫೇಸ್ಗಳು ಗ್ರ್ಯಾಫೀನ್ ಆಕ್ಸೈಡ್ ಇಂಟರ್ಫೇಸ್ಗಳು ಮತ್ತು ನೀವು ಕಾಂತೀಯ ನೆನಪುಗಳು ಮತ್ತು ಸ್ಪಿಂಟ್ರೊನಿಕ್ಸ್ಗಳನ್ನು ಹೊಂದಿವೆ ಮತ್ತು ನಾನು ಈ ಪ್ರದೇಶಗಳನ್ನು ಲ್ಯಾಬ್ ಮೇಲೆ ಬಲವಾದ ಉದ್ಯಮದೊಂದಿಗೆ ಅರ್ಥೈಸಿಕೊಳ್ಳುತ್ತಿದ್ದೇನೆ ಪ್ರತಾಪ್ ಹರಿಡೋಸ್ ಉದ್ಯಮದಲ್ಲಿ ಸರಿ ಹಾಗಿದ್ದಲ್ಲಿ ಯಾರಾದರೂ ಎಂಎಸ್ ಅಥವಾ ಪಿಹೆಚ್ಡಿಯೊಂದಿಗೆ ಪದವೀಧರರಾಗಿರುವಾಗ ಯಾವ ರೀತಿಯ ಸ್ಥಾನಗಳನ್ನು ಅವರು ಉದ್ಯಮದಲ್ಲಿ ಪಡೆಯುತ್ತಾರೆ ಇಲ್ಲವೇ ಹೋಗುತ್ತಾರೆ ಆದ್ದರಿಂದ ವಿದ್ಯಾರ್ಥಿಗಳು ಅತ್ಯಂತ ಸಾಮಾನ್ಯವಾಗಿದ್ದು ಈಗ ಪಿಎಚ್ಡಿ ವಿದ್ಯಾರ್ಥಿಗಳು ಪೋಸ್ಟ್ ಡೋಕ್ಟೋರಲ್ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ ಪ್ರತಾಪ್ ಹರಿಡೋಸ್ ಸರಿ ನಿರ್ಮಲ ಹಾಗಾಗಿ ಕೆಲವು ವಿದ್ಯಾರ್ಥಿಗಳು ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಪದವೀಧರರಾಗಿ ಕೂಡಾ ಬೋಧನೆ ಮಾಡುತ್ತಾರೆ ಮತ್ತು ಪೋಸ್ಟ್ ಡೋಕ್ಟೋರಲ್ ಫೆಲೋಷಿಪ್ಗಳಿಗೆ ಹೋಗುವ ವಿದ್ಯಾರ್ಥಿಗಳು ಹಿಂತಿರುಗಿ ಎನ್ಐಟಿಗಳು ಐಸಿಐಆರ್ಗಳು ಐಐಟಿಗಳು ಮತ್ತು ಐಐಎಸ್ಸಿ ಮತ್ತು ಇನ್ನಿತರ ಉನ್ನತ ಶಿಕ್ಷಣದ ಸಂಸ್ಥೆಗಳಲ್ಲಿ ಕಲಿಸುತ್ತಾರೆ ಆದ್ದರಿಂದ ಇವರು ಸಂಶೋಧನೆಗೆ ಬೋಧಿಸುತ್ತಾರೆ ನಾನು ಹೇಳಿದಂತೆ ನಾವು ಈ ಉದ್ಯಮವನ್ನು ಖಾಸಗಿ ಮತ್ತು ಸರ್ಕಾರಿ ಪ್ರಯೋಗಾಲಯಗಳಲ್ಲಿ ಎಲ್ಲೆಲ್ಲಿ ಇಟ್ಟುಕೊಂಡಿದ್ದರೂ ಈ ವಿದ್ಯಾರ್ಥಿಗಳಿಗೆ ಕೆಲವು ಆರ್ಡಿ ಸ್ಥಾನಗಳನ್ನು ನಾವು ಹೊಂದಿದ್ದೇವೆ ದಂಡದ ಪ್ರಯೋಗಾಲಯಗಳು ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಆರ್ ನಿರ್ಮಲ ಹೀಗೆ ಹೌದು ಪ್ರತಾಪ್ ಹರಿಡೋಸ್ ಮತ್ತು ನೀವು ಪೋಸ್ಟ್ ಡೋಕ್ಟೋರಲ್ ಸ್ಥಾನಗಳನ್ನು ಉಲ್ಲೇಖಿಸಿರುವಿರಿ ಸೈನ್ಸ್ನಲ್ಲಿ ಪೋಸ್ಟ್ ಡೋಕ್ ಸ್ಥಾನ ಹೇಗೆ ಮುಖ್ಯವಾಗಿದೆ ಪ್ರೊಫೆಸರ್ ಆರ್ ನಿರ್ಮಲ ಈ ಮಾನ್ಯತೆಯನ್ನು ಪಡೆಯಲು ಮತ್ತು ಅನುಭವಕ್ಕಾಗಿ ಇದು ಬಹಳ ಮುಖ್ಯ ಎಂದು ನಾನು ಭಾವಿಸುತ್ತೇನೆ ವಾಸ್ತವವಾಗಿ ಸಾಕಷ್ಟು ಪೋಸ್ಟ್ಡಾಕ್ಟೊರಲ್ ಅನುಭವವನ್ನು ಪಡೆದುಕೊಳ್ಳುವ ಜನರಿಗೆ ಸ್ಥಾನಗಳು ಕೊಡುಗೆಯಾಗಿವೆ ಎಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಆರ್ ನಿರ್ಮಲ ನಾನು ಹೇಳಿದ ಉನ್ನತ ಶಿಕ್ಷಣದ ಈ ಸಂಸ್ಥೆಗಳಲ್ಲಿ ನೀವು ಪ್ರವೇಶಿಸಲು ಬಯಸಿದರೆ ಇದು ಕಡ್ಡಾಯವಾದ ನಿಯಮಗಳಲ್ಲಿ ಒಂದಾಗಿದೆ ಎಂದು ನಾನು ಭಾವಿಸುತ್ತೇನೆ ಪೋಸ್ಟ್ಡಾಕ್ಟೊರಲ್ ಅನುಭವವನ್ನು ನೀವು ಹೊಂದಿರಬೇಕು ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಆರ್ ನಿರ್ಮಲ ನಿಮ್ಮ ಪಿಎಚ್ಡಿ ಸಮಯದಲ್ಲಿ ನೀವು 1 ವಿಶೇಷ ಪ್ರದೇಶದ ಮೇಲೆ ಕೇಂದ್ರೀಕೃತವಾಗಿರುತ್ತಿದ್ದೀರಿ ಮತ್ತು ಈಗ ಆ ಪ್ರದೇಶದಲ್ಲೂ ಸಹ ನೀವು ಹೆಚ್ಚು ಸುಧಾರಿತ ತಂತ್ರಗಳು ಮತ್ತು ಇನ್ನಿತರ ತಂತ್ರಗಳನ್ನು ಅಭಿವೃದ್ಧಿಪಡಿಸಬಹುದಾಗಿರುವುದರಿಂದ ನೀವು ಎಲ್ಲಾ ಮೌಲ್ಯಗಳಿಗಿಂತ ಕೌಶಲಗಳನ್ನು ಹೊಂದಿಸಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ನಂತರ ಹಿಂತಿರುಗಿ ಕೊಡುಗೆ ನೀಡಿ ಪ್ರತಾಪ್ ಹರಿಡೋಸ್ ಸರಿ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 ಪ್ರತಾಪ್ ಹರಿಡೋಸ್ ಸರಿ ಸರಿ ಸಹಜವಾಗಿ ನೀವು ಪಿಹೆಚ್ಡಿಯನ್ನು ಮಾಡಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ ಮತ್ತು ನಂತರ ನೀವು ಹಲವಾರು ಪೋಸ್ಟಡಾಕ್ ಸ್ಥಾನಗಳನ್ನು ಮಾಡಿದ್ದೀರಿ ಮತ್ತು ನಂತರ ಹಲವಾರು ಪೋಸ್ಟಡಾಕ್ ಸ್ಥಾನಗಳಿಗೆ ಸಹಾಯ ಮಾಡುತ್ತಾರೆ ಮತ್ತು ಈ ಸಮಯದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದೀರಿ ಆದ್ದರಿಂದ ಕೆಲವು ಸಾಮಾನ್ಯ ಗ್ರಹಿಕೆಗಳು ಇವೆ ಸಂಶೋಧನೆಗಾಗಿ ಪ್ರಗತಿಯನ್ನು ಅಳತೆ ಮಾಡಬೇಕೆಂದು ನಿಮಗೆ ತಿಳಿದಿರುವುದು ಹೇಗೆ ಆದ್ದರಿಂದ ನಾವು ಹೆಚ್ಚು ಪ್ರಕಾಶಮಾನವಾದ ರೀತಿಯಲ್ಲಿ ಪ್ರಕಾಶನಗಳನ್ನು ನೋಡುತ್ತೇವೆ ನಿಮ್ಮ ಅಭಿಪ್ರಾಯದಲ್ಲಿ ನೀವು ವಿದ್ಯಾರ್ಥಿಗಳನ್ನು ನೋಡುವಾಗ ನೀವು ಹೌದು ಎಂದು ಹೇಳುವುದನ್ನು ಸಂಶೋಧನೆಯಲ್ಲಿ ಪ್ರಗತಿಯನ್ನು ತಿಳಿದಿರುವ ಇತರ ವಿಧಾನಗಳಿವೆ ವಾಸ್ತವವಾಗಿ ಈ ವ್ಯಕ್ತಿಯು ಸಂಶೋಧನೆಯಲ್ಲಿ ಮುಂದಕ್ಕೆ ಹೋಗುತ್ತಾರೆಯೆಂದು ನಿಮಗೆ ತಿಳಿದಿದೆಯೇ ನಿರ್ಮಲ ಮೊದಲನೆಯದಾಗಿ ಈ ಸಂಶೋಧನೆಯ ಯಶಸ್ಸನ್ನು ಅಥವಾ ನೀವು ಮಾಡುವ ಯಾವುದೇ ಕೆಲಸವನ್ನು ಅಳತೆ ಮಾಡುವಲ್ಲಿ ನನ್ನ ಸ್ವಂತ ವೈಯಕ್ತಿಕ ಅಭಿಪ್ರಾಯವು ನೀವು ಉತ್ತಮ ದಿನ ಮತ್ತು ಕೆಲಸವನ್ನು ಮಾಡಿದ್ದೀರಿ ಎಂದು ನೀವು ದಿನದ ಕೊನೆಯಲ್ಲಿ ಭಾವಿಸುತ್ತೀರಿ ಆದ್ದರಿಂದ ನೀವು ಸಂಶೋಧನಾ ವಿದ್ಯಾರ್ಥಿ ಅಥವಾ ಸಂಶೋಧನಾ ವಿದ್ವಾಂಸರ ಯಶಸ್ಸನ್ನು ಅಳೆಯಲು ಹೋದರೆ ಅವನು ಅಥವಾ ಅವಳು ಕೆಲವು ಸ್ವತಂತ್ರ ಸಂಶೋಧನೆ ಮಾಡಿದ್ದರೆ ಅವನು ಅಥವಾ ಅವಳು ಸಮಸ್ಯೆಯನ್ನು ಸೃಷ್ಟಿಸಬಹುದೆ ಅಥವಾ ವಿಧಾನವನ್ನು ಅಭಿವೃದ್ಧಿಪಡಿಸಬಹುದೆ ಎಂದು ನೀವು ಪದವೀಧರರಾಗಿರುವಾಗ ಪರಿಶೀಲಿಸಬೇಕು ಅಥವಾ ಸಮಸ್ಯೆಯನ್ನು ಪರಿಹರಿಸಲು ಒಂದು ಮಾರ್ಗವಾಗಿದೆ ಮತ್ತು ವಾಸ್ತವವಾಗಿ ನೀವು ನಿಜವಾದ ಅಳತೆ ಪ್ರಖ್ಯಾತ ಮತ್ತು ಪೀರ್ ವಿಮರ್ಶೆ ಅಂತರರಾಷ್ಟ್ರೀಯ ನಿಯತಕಾಲಿಕಗಳಲ್ಲಿ ಪ್ರಕಟಣೆಗಳು ಎಂದು ಹೇಳಿರುವುದು ಪ್ರಕಟಣೆಗಳು ಒಂದು ಪಿಎಚ್ಡಿ ಕಾರ್ಯಕ್ರಮದ ಯಶಸ್ವಿ ಫಲಿತಾಂಶವನ್ನು ಪ್ರವೇಶಿಸುವ ಒಂದು ಸಾಮಾನ್ಯ ಮಾರ್ಗವಾಗಿದೆ ಮತ್ತು ಈ ಸಂಶೋಧನಾ ವಿದ್ವಾಂಸ ಪರಿಣಿತ ಪ್ರೇಕ್ಷಕರಿಗೆ ಮುಂಚೆಯೇ ಸ್ವತಃ ಅದನ್ನು ಪ್ರಸ್ತುತಪಡಿಸಲು ಇದು ಇರಬೇಕು ನಿರ್ಮಲ ಹೆಚ್ಚು ವಿಶ್ವಾಸದಿಂದ ಅವನ ಅಥವಾ ಅವಳ ಸಂಶೋಧನೆಗಳನ್ನು ಅವರು ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಮಾಡಬೇಕು ಈ ಹಂತದಲ್ಲಿ ಒಂದು ಸಮಾವೇಶದಲ್ಲಿ ಅಥವಾ ಚರ್ಚೆಯನ್ನು ಪ್ರಸ್ತುತಪಡಿಸುವ ಮೂಲಕ ಇದನ್ನು ಮಾಡಬಹುದು ಮತ್ತು ವಿದ್ವಾಂಸರು ಈ ಸಂವಹನ ನಡೆಸಲು ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಮಟ್ಟದ ಪರಿಣತರೊಂದಿಗೆ ಚರ್ಚೆ ಮತ್ತು ಸಹಭಾಗಿತ್ವದಿಂದ ಇರಬೇಕು ಆದ್ದರಿಂದ ಅವರು ಸ್ವಾತಂತ್ರ್ಯ ಮತ್ತು ಪರಿಣತಿಯನ್ನು ಹಲವು ವರ್ಷಗಳಿಂದ ಅಭಿವೃದ್ಧಿಪಡಿಸಿದ್ದರೆ ಅವರು ಯೋಚಿಸುವ ಕೌಶಲಗಳನ್ನು ಬಾಕ್ಸ್ನಿಂದ ಅಭಿವೃದ್ಧಿಪಡಿಸಬೇಕೆಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ಸರಿ ಸರಿ ನಿರ್ಮಲ ಅವರ ಸ್ವಂತ ಆಲೋಚನೆ ಸ್ವತಂತ್ರ ಚಿಂತನೆ ಮತ್ತು ಈ ದಿನಗಳಲ್ಲಿ ಪ್ರಕಟಣೆಗೆ ಹೆಚ್ಚುವರಿಯಾಗಿ ಇನ್ನೊಂದು ವಿಷಯವೆಂದರೆ ವಿದ್ಯಾರ್ಥಿಗಳು ಪದವೀಧರರಾಗಿರುವ ದಿನದ ಕೊನೆಯಲ್ಲಿ ತಮ್ಮ ಸಮಸ್ಯೆಗಳನ್ನು ಅಭಿವ್ಯಕ್ತಿಸಲು ಸಾಧ್ಯವಾಗುತ್ತದೆ ರಚಿಸಿ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಸರಿ ನಿರ್ಮಲ ಆ ರೀತಿಯಲ್ಲಿ ಅದು ಅವರಿಗೆ ಹಣವನ್ನು ತರುತ್ತದೆ ಪ್ರತಾಪ್ ಹರಿಡೋಸ್ ಸರಿ ನಿರ್ಮಲ ಅವರು ತಮ್ಮನ್ನು ತಾವು ಬೆಂಬಲಿಸಿಕೊಳ್ಳಬಹುದು ಪ್ರತಾಪ್ ಹರಿಡೋಸ್ ಹೌದು ಹೌದು ನಿರ್ಮಲ ಹೌದು ಫೆಲೋಷಿಪ್ ಮತ್ತು ಯೋಜನೆಗಳ ವಿಷಯದಲ್ಲಿ ಈಗ ನಾವು ಸಾಕಷ್ಟು ಅವಕಾಶಗಳನ್ನು ಹೊಂದಿದ್ದೇವೆ ಪ್ರತಾಪ್ ಹರಿಡೋಸ್ ಖಚಿತವಾಗಿ ಖಚಿತವಾಗಿ ಪ್ರತಾಪ್ ಹರಿಡೋಸ್ ಸರಿ ಸರಿ ಆದ್ದರಿಂದ ಇದೀಗ ನಾನು ಅರ್ಥಮಾಡಿಕೊಂಡಿದ್ದೇನೆ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದು ನಾನು ಊಹಿಸುತ್ತಿದ್ದೇನೆ ಏಕೆಂದರೆ ಅವರು ನಿಮಗೆ ಪೂರ್ಣವಾಗಿ ಸಹಕಾರಿಯಾಗುತ್ತಾರೆ ಈ ಸಮಯದಲ್ಲಿ ನಾವು ಸಾಮಾನ್ಯವಾಗಿ ಮಾತನಾಡುವ ವಿಷಯವೆಂದರೆ MS ಅಥವಾ PhD ವಿದ್ಯಾರ್ಥಿಗಳು ಅವರ ಜೊತೆಗಾರರೊಂದಿಗೆ ಸಂವಹನ ಮಾಡುವ ಮೂಲಕ ಅವರು ಮಾಡುವ ಹೆಚ್ಚಿನ ಕಲಿಕೆಯಾಗಿದೆ ಪ್ರತಾಪ್ ಹರಿಡೋಸ್ ಮತ್ತು ಸಹ ಅವರ ಮಾರ್ಗದರ್ಶಕ ಅಥವಾ ಸಲಹೆಗಾರರೊಂದಿಗೆ ಸಂವಹನ ಮಾಡುತ್ತಾರೆ ಪ್ರತಾಪ್ ಹರಿಡೋಸ್ ಸಾಮಾನ್ಯವಾಗಿ ನಿಮ್ಮ ಅಭಿಪ್ರಾಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಲಹೆಗಾರರನ್ನು ಎಷ್ಟು ಬಾರಿ ಭೇಟಿಯಾಗಬೇಕು ಮತ್ತು ಈ ಪ್ರಕ್ರಿಯೆಯಲ್ಲಿ ಏನಾಗಬಹುದು ಎಂದು ನಿಮಗೆ ತಿಳಿದಿದೆ ನಿರ್ಮಲ ಇದು ಪ್ರತಿದಿನ ನಡೆಯಬೇಕೆಂದು ನಾನು ನಿರೀಕ್ಷಿಸುತ್ತೇನೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಪ್ರತಿದಿನ ಸರಿ ಆದ್ದರಿಂದ ವಾಸ್ತವವಾಗಿ ಇದು ಸಾಧ್ಯವಾದಷ್ಟು ಆಗಿರಬಹುದು ಪ್ರತಾಪ್ ಹರಿಡೋಸ್ ಸರಿ ನಿರ್ಮಲ ಇದು ವಾರಕ್ಕೆ ಕೆಲವು ಬಾರಿ ನಿರ್ಬಂಧಿತವಾಗಿಲ್ಲ ಹಾಗಾಗಿ ನಾನು ಪ್ರತಿ ದಿನ ನನ್ನ ವಿದ್ಯಾರ್ಥಿಗಳನ್ನು ಭೇಟಿ ಮಾಡುತ್ತೇನೆ ಪ್ರತಾಪ್ ಹರಿಡೋಸ್ ಸರಿ ನಿರ್ಮಲ ಒಳ್ಳೆಯದು ಮತ್ತು ವಾರದ ಆಧಾರದ ಮೇಲೆ ನಡೆಯುತ್ತಿರುವ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನ ಮತ್ತು ಚರ್ಚೆಯಿರಬಹುದು ಎಂದು ನಾನು ಭಾವಿಸುತ್ತೇನೆ ವಿದ್ಯಾರ್ಥಿಗಳು ವರದಿಗಳನ್ನು ಹೆಚ್ಚು ಔಪಚಾರಿಕವಾಗಿ ತನ್ನ ಆವಿಷ್ಕಾರಗಳಲ್ಲಿ ಬರುವಾಗ ನೀವು ಸಾಪ್ತಾಹಿಕ ಗುಂಪು ಸಭೆಗಳನ್ನು ನಡೆಸಬಹುದು ಇಲ್ಲವಾದರೆ ಅದರ ಮೇಲೆ ಸಂವಹನವು ನಿರಂತರವಾಗಿರಬೇಕು ಎಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ಸರಿ ಸರಿ ಆದ್ದರಿಂದ ಭೌತಶಾಸ್ತ್ರದಲ್ಲಿ ಎಂಎಸ್ ಅಥವಾ ಪಿಎಚ್ಡಿ ಪದವಿ ಮಾಡಲು ಮಹತ್ವಾಕಾಂಕ್ಷೆಯನ್ನು ಹೊಂದಿದ ಯಾರಿಗಾದರೂ ಸಲಹೆ ನೀಡುವುದು ನಿಮ್ಮ ಮಾತುಗಳಲ್ಲಿ ಏನೆಂದು ತಿಳಿಯಬಹುದು ನಿರ್ಮಲ ಈ ಪ್ರಶ್ನೆಯನ್ನು ಕೇಳಿಕೊಳ್ಳುವುದು ವಿನೀತ ಎಂದು ನಾನು ಭಾವಿಸುತ್ತೇನೆ ಆದರೆ ಬಹುಶಃ ನಾನು ನನ್ನ ಅನುಭವದಿಂದ ಮತ್ತು ಕೆಲವು ನನ್ನ ಜೊತೆಗಾರರಿಂದಲೂ ಕಲಿತಿದ್ದನ್ನು ಯೋಚಿಸುತ್ತೇನೆ ಎಂದು ನಾನು ಭಾವಿಸುತ್ತೇನೆ ಹಾರ್ಡ್ ಕೆಲಸಕ್ಕೆ ಯಾವುದೇ ಬದಲಾವಣೆ ಇಲ್ಲ ಎಂದು ನಾನು ಭಾವಿಸುತ್ತೇನೆ ಒಂದು ಉತ್ತಮ ಕೆಲಸದ ನೀತಿಶಾಸ್ತ್ರವನ್ನು ಅಭಿವೃದ್ಧಿಪಡಿಸಬೇಕೆಂದು ನಾನು ಭಾವಿಸುತ್ತೇನೆ ಮತ್ತು ಒಬ್ಬರು ನಿರಂತರವಾಗಿ ತಮ್ಮನ್ನು ನವೀಕರಿಸಬೇಕು ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಸಂಶೋಧನೆಯ ಪ್ರಾರಂಭದಲ್ಲಿ ನಾವು ಮಾಡುತ್ತಿರುವ ಸಾಹಿತ್ಯ ಸಮೀಕ್ಷೆಯ ಬಗ್ಗೆ ಇದು ಇದು ತುಂಬಾ ಮುಂದುವರೆದಿದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ವಿದ್ಯಾರ್ಥಿಗಳು ನಿರಂತರವಾಗಿ ತಮ್ಮ ಸ್ವಂತ ಸಂಶೋಧನಾ ಪ್ರದೇಶದಲ್ಲಿ ನವೀಕರಿಸಬೇಕು ಮತ್ತು ಅವರು ಈ ದಿನಗಳಲ್ಲಿ ಈ ವಿಷಯಗಳ ಕುರಿತು ಅಪ್ಡೇಟ್ಗಳನ್ನು ಅಂತರರಾಷ್ಟ್ರೀಯ ನಿಯತಕಾಲಿಕಗಳಿಂದ ಪಡೆಯುವುದಕ್ಕಾಗಿ ಸಾಕಷ್ಟು ಸಮಯವನ್ನು ಹೊಂದಿರಬೇಕು ಆದ್ದರಿಂದ ಅವರು ಅದನ್ನು ಮಾಡಬೇಕು ಮತ್ತು ಅವರು ಸಮಕಾಲೀನರು ಹಿರಿಯರು ಮತ್ತು ಜೂನಿಯರ್ಗಳೆಂದರೆ ಪೀರ್ ಗುಂಪಿನವರು ತಮ್ಮ ಪೀರ್ ಗುಂಪಿನೊಂದಿಗೆ ಸಂಪರ್ಕಿಸಬೇಕು ಮತ್ತು ಅವರು ಪರಸ್ಪರರ ಜೊತೆ ಸಂವಹನ ನಡೆಸಬೇಕು ಮತ್ತು ಅವರು ಚರ್ಚಾ ವೇದಿಕೆಯ ಭಾಗವಾಗಿರಬೇಕು ಮತ್ತು ಅವರು ಇಲಾಖೆ ಮಟ್ಟ ವಿಚಾರಗೋಷ್ಠಿಗಳು ಮತ್ತು ಕೊಲೊಕ್ವಿಯಾದಲ್ಲಿ ಭಾಗವಹಿಸಬೇಕು ಅವರ ಸಂಶೋಧನಾ ಪ್ರದೇಶದಲ್ಲಿ ಸೆಮಿನಾರ್ಗಳನ್ನು ಮಾತ್ರವಲ್ಲ ಇತರ ಪ್ರದೇಶಗಳಲ್ಲಿಯೂ ಸಹ ಭಾಗವಹಿಸಬೇಕು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಕೋರ್ ಭೌತಶಾಸ್ತ್ರದ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಏಕೆಂದರೆ ನೀವು ಕೋರ್ಸ್ಗಿಂತ ಭೌತಶಾಸ್ತ್ರದಲ್ಲಿ ಪಿಎಚ್ಡಿಗೆ ಬಂದಾಗ ನಿಮ್ಮ ಸ್ವಂತ ಸಂಶೋಧನಾ ಪ್ರದೇಶದಲ್ಲಿ ನೀವು ಮಾಡುವ ವಿಶೇಷ ಶಿಕ್ಷಣವನ್ನು ನೀವು ನಿಮ್ಮ ಮೂಲ ಭೌತಶಾಸ್ತ್ರವನ್ನು ಬಲಪಡಿಸಬೇಕು ಆದ್ದರಿಂದ ಇದರರ್ಥ ಶಾಸ್ತ್ರೀಯ ಭೌತಶಾಸ್ತ್ರ ಕ್ವಾಂಟಮ್ ಭೌತಶಾಸ್ತ್ರ ವಿದ್ಯುತ್ ಮತ್ತು ಕಾಂತೀಯತೆ ಮತ್ತು ಗಣಿತ ಭೌತಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರೀಯ ಭೌತಶಾಸ್ತ್ರ ಹಾಗಾಗಿ ನಿಮ್ಮ ಪಿಎಚ್ಡಿ ಪ್ರೋಗ್ರಾಂನ ಸಮಯಕ್ಕೆ ಮುಂಚಿತವಾಗಿ ಮಾಡದಿದ್ದಲ್ಲಿ ಮತ್ತು ನೀವು ಪಿಎಚ್ಡಿಗಾಗಿ ಸೈನ್ ಅಪ್ ಮಾಡಿದಾಗ ನೀವು ಕೆಲವು ಆಂತರಿಕ ಪ್ರಚೋದನೆಗಳನ್ನು ಹೊಂದಿರುವಿರಿ ಎಂದು ನಾನು ಭಾವಿಸುತ್ತೇನೆ ಹಾಗಾಗಿ ವಿದ್ವಾಂಸರು ತಾತ್ಕಾಲಿಕವಾಗಿ ಕೆಲವು ಸ್ವಯಂ ಮೌಲ್ಯಮಾಪನವನ್ನು ಮಾಡುತ್ತಾರೆ ಮತ್ತು ಬೆಳೆಯುತ್ತಲೇ ಇರುತ್ತಾರೆ ಎಂದು ನನಗೆ ಖಚಿತವಾಗಿದೆ ಮತ್ತು ನಮ್ಮ ವಿದ್ಯಾರ್ಥಿಗಳಲ್ಲಿ ನಾನು ಹೆಚ್ಚಾಗಿ ಕಂಡುಕೊಳ್ಳುವ ಇತರ ವಿಷಯವೆಂದರೆ ಈ ಸಂವಹನ ಕೌಶಲ್ಯವಾಗಿದೆ ಆಗಾಗ್ಗೆ ಸಂಶೋಧನೆಯು ತಂಡದ ಕೆಲಸವಲ್ಲ ಅದು ಯಾವಾಗಲೂ ಆಲೋಚಿಸುತ್ತಿಲ್ಲ ಅದು ಈ ದಿನಗಳಲ್ಲಿ ತಂಡದ ಕೆಲಸವಾಗಿದೆ ಹಾಗಾಗಿ ಅವರು ತಮ್ಮ ಸಂವಹನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಬೇಕೆಂದು ನಾನು ಭಾವಿಸುತ್ತೇನೆ ಮಾತುಕತೆ ಕೌಶಲ್ಯಗಳು ಮತ್ತು ಬರವಣಿಗೆ ನೈಪುಣ್ಯತೆಗಳು ನಾನು ಕೋರ್ಸ್ ಅನ್ನು ಬರೆಯುವಾಗ ತಾಂತ್ರಿಕ ಬರವಣಿಗೆ ಸಹ ಕಡ್ಡಾಯ ಪ್ರಕ್ರಿಯೆಯಾಗಿದೆ ಹೌದು ನಾನು ಬರುವ ವಿಷಯಗಳು ಇವು ಎಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ವಾಸ್ತವವಾಗಿ ನನಗೆ ತಿಳಿದಿದೆ ಮತ್ತು ನಾನು ನಿಮ್ಮ ಬಗ್ಗೆ ತುಂಬಾ ಆಸಕ್ತಿದಾಯಕವೆಂದು ಯೋಚಿಸಿದ ಒಂದು ಬಿಂದುವನ್ನು ಅವರು ಇತರ ಪ್ರದೇಶಗಳ ಸಂಭಾಷಣೆಗಳಿಗೆ ಹಾಜರಾಗಬೇಕೆಂಬುದನ್ನು ನಾನು ಹೇಳಿದೆ ಆ ಸಂದರ್ಭದಲ್ಲಿ ಐಐಟಿ ಮದ್ರಾಸ್ನಲ್ಲಿ ಕನಿಷ್ಠ ನೀವು ಎಷ್ಟು ಯೋಚಿಸುತ್ತೀರಿ ನಿಮಗೆ ತಿಳಿದಿರುವ ಪರಿಸರದ ಎಂಜಿನಿಯರಿಂಗ್ ಮಧ್ಯದಲ್ಲಿ ಭೌತಶಾಸ್ತ್ರ ಇಲಾಖೆ ಇದೆ ಆದರೆ ನಿಮಗೆ ತಿಳಿದಿರುವ ಪರಿಸರದಲ್ಲಿ ಭೌತಶಾಸ್ತ್ರವು ಪ್ರತ್ಯೇಕವಾಗಿ ಇರುವ ಇತರ ಅನೇಕ ಸ್ಥಳಗಳಿವೆ ಆದ್ದರಿಂದ ಭೌತಶಾಸ್ತ್ರ ಇಲಾಖೆಯಲ್ಲಿರುವ ಭೌತಶಾಸ್ತ್ರದ ವಿದ್ಯಾರ್ಥಿಗಳು ಅಥವಾ ಈ ರೀತಿಯ ಕ್ಯಾಂಪಸ್ನಲ್ಲಿರುವ ಭೌತಶಾಸ್ತ್ರದ ವಿದ್ಯಾರ್ಥಿಗಳನ್ನು ನಾವು ಹೇಳಲು ಸಹಾಯ ಮಾಡಿದ್ದೇವೆ ಎಂಬುದನ್ನು ನೀವು ಯಾವ ಮಟ್ಟಕ್ಕೆ ತಿಳಿದಿರುವಿರಿ ನಿರ್ಮಲ ಈಗಾಗಲೇ ಕೆಲವು ಅಂತರಶಿಕ್ಷಣ ಕಾರ್ಯಕ್ರಮಗಳು ಚಾಲನೆಯಲ್ಲಿವೆ ಎಂದು ನಾನು ಭಾವಿಸುತ್ತೇನೆ ನಾನು ಭೌತಶಾಸ್ತ್ರ ಮತ್ತು ರಾಸಾಯನಿಕ ಎಂಜಿನಿಯರಿಂಗ್ ಭೌತಶಾಸ್ತ್ರ ಮತ್ತು ವಿಧಾನ ಮತ್ತು ಭೌತಶಾಸ್ತ್ರ ಮತ್ತು ಇಲೆಕ್ತ್ರಿಕ್ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಮತ್ತು ಇನ್ನಿತರ ನಡುವಿನ ಸಂಪರ್ಕಗಳನ್ನು ನೋಡುತ್ತೇನೆ ಸಮೀಪದ ಇಲಾಖೆಯಲ್ಲಿ ಆಸಕ್ತಿದಾಯಕ ಮಾತುಕತೆ ನಡೆಯುತ್ತಿದೆ ಎಂದು ನಾನು ಕಂಡುಕೊಳ್ಳುತ್ತಿದ್ದೇನೆ ಭೌತಶಾಸ್ತ್ರದಿಂದ ನೀವು ಕೆಲವು ದೃಷ್ಟಿಕೋನವನ್ನು ಹೊಂದಿದ್ದರೂ ಅವರು ತಮ್ಮ ದೃಷ್ಟಿಕೋನದಿಂದ ತಮ್ಮ ಫಲಿತಾಂಶಗಳನ್ನು ಪ್ರದರ್ಶಿಸುತ್ತಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ಹೌದು ಭೌತಶಾಸ್ತ್ರದಿಂದ ನಿರ್ಮಲ ಆದ್ದರಿಂದ ಇತರ ವಿಭಾಗಗಳಲ್ಲಿ ಮಾತುಕತೆಗಳಿಗೆ ಹಾಜರಾಗುವುದರ ಮೂಲಕ ನಾನು ಯಾವಾಗಲೂ ಕೆಲವು ಆಸಕ್ತಿದಾಯಕ ಅಂಶಗಳನ್ನು ಪಡೆದುಕೊಂಡಿದ್ದೇನೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಆರ್ ನಿರ್ಮಲ ಹೌದು ಪ್ರತಾಪ್ ಹರಿಡೋಸ್ ಸರಿ ಸರಿ ನೀವು ನಮ್ಮೊಂದಿಗೆ ಸೇರಲು ತುಂಬಾ ಧನ್ಯವಾದಗಳು ನಾನು ನಿಮಗೆ ಬಹಳ ಸಂತೋಷವನ್ನು ನೀಡಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಮತ್ತು ನಾನು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಲಹೆಯನ್ನು ನೀಡುವುದು ಒಳಿತು ಎಂದು ಯೋಚಿಸುತ್ತಿದ್ದೇನೆ ಇದು ನಮಗೆ ಸಂತೋಷವಾಗಿದೆ ಧನ್ಯವಾದಗಳು ನಿಮಗೆ ನಿರ್ಮಲ ಬಹಳಷ್ಟು ಧನ್ಯವಾದಗಳು ಪ್ರತಾಪ್ ಅದು ನಾನು ನಿನ್ನೊಂದಿಗೆ ಮಾತನಾಡುತ್ತಿದ್ದೇನೆ ಪ್ರತಾಪ್ ಹರಿಡೋಸ್ ಧನ್ಯವಾದಗಳು ನಿರ್ಮಲ ಧನ್ಯವಾದಗಳು